ನಾವು ಮತ್ತೆ ಹಿಂತಿರುಗಿದ್ದೇವೆ ನಾವು ಮತ್ತೊಂದು ಉದಾಹರಣೆಯನ್ನು ನೋಡೋಣ ಈ ಚಿತ್ರವು 200 ವೋಲ್ಟ್ನ low voltage ಕಡಿಮೆ ವೋಲ್ಟೇಜ್ ಬದಿಗೆ ಉಲ್ಲೇಖಿಸಲಾದ single phase ಏಕ ಹಂತದ ಟ್ರ್ನ್ಸಫಾರ್ಮರ್ ಸಮಾನ ಸರ್ಕ್ಯೂಟ್ ಅನ್ನು ತೋರಿಸುತ್ತದೆ High Voltage ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿರುವ ಟರ್ಮಿನಲ್ ವೋಲ್ಟೇಜ್ R0 ಲೋಡ್ low voltage current ಕಡಿಮೆ ವೋಲ್ಟೇಜ್ ಪ್ರವಾಹ ಮತ್ತು efficiency ದಕ್ಷತೆಯನ್ನು ಲೆಕ್ಕಹಾಕಿ ಈ ಸಮಸ್ಯೆಯಲ್ಲಿ ಒಂದು ವಿಷಯವೆಂದರೆ low voltage ಕಡಿಮೆ ವೋಲ್ಟೇಜ್ ಭಾಗವು 200 volt ವೋಲ್ಟ್ ಆಗಿದೆ ವಾಸ್ತವವಾಗಿ High Voltage side ಹೈ ವೋಲ್ಟೇಜ್ ಸಿಡ್ E20volt ವೋಲ್ಟ್ High voltage side ಹೈ ವೋಲ್ಟೇಜ್ ಸೈಡ್ 2000 ವೋಲ್ಟ್ ಆಗಿದೆ ಅದನ್ನು ಇಲ್ಲಿ ಬರೆಯಲಾಗಿಲ್ಲ ತಪ್ಪಾಗಿ ನಾನು ಇಲ್ಲಿ ಬರೆದಿಲ್ಲ ಆದ್ದರಿಂದ ಹೈ ವೋಲ್ಟೇಜ್ ಸೈಡ್ E20 volt ತೆಗೆದುಕೊಳ್ಳಿ ಅಂದರೆ N2N110 ಆಗಿರುತ್ತದೆ ಏಕೆಂದರೆ ಮೂಲ ಸಂಬಂಧದಿಂದ N2 N1 V2 V 1 ಇದು R20 ಅನ್ನು 200 ರಿಂದ ಭಾಗಿಸುತ್ತದೆ ಆದ್ದರಿಂದ ಅದು R10 ಆಗಿರುತ್ತದೆ ಅದರ ಆಧಾರದ ಮೇಲೆ ನಾವು ಚಲಿಸುತ್ತೇವೆ ಆದ್ದರಿಂದ ಇದು ಸರ್ಕ್ಯೂಟ್ ಚಿತ್ರವಾಗಿದೆ ಇದು low voltage side ಕಡಿಮೆ ವೋಲ್ಟೇಜ್ ಭಾಗವನ್ನು ಉಲ್ಲೇಖಿಸುತ್ತದೆ ಆದ್ದರಿಂದ ಗಣಿತದ ವ್ಯುತ್ಪತ್ತಿಗಳಿಗಾಗಿ ಇದರ ಈ ಸಮಾನ ಸರ್ಕ್ಯೂಟ್ ಅನ್ನು ನಾವು ಮೊದಲೇ ನೋಡಿದ್ದೇವೆ ಈ low voltage side ಕಡಿಮೆ ವೋಲ್ಟೇಜ್ ಸೈಡ್ 200 ವೋಲ್ಟ್ ಈ ಕರ್ಸರ್ ಅನ್ನು ನೋಡಿ ಇದು core loss ಕೋರ್ ನಷ್ಟದ ಘಟಕ resistance ಪ್ರತಿರೋಧವನ್ನು 400 Ω ಮತ್ತು magnetizing ಮ್ಯಾಗ್ನೆಟೈಸಿಂಗ್ ಘಟಕಕ್ಕೆ 231 Ω ನೀಡಲಾಗುತ್ತದೆ ಇದು ಪ್ರಸ್ತುತ I 0 ಇದರ ಮೂಲಕ ಹರಿಯುವ current ಪ್ರವಾಹ I c ಮತ್ತು ಈ ಶಾಖೆಯ ಮೂಲಕ Im ಆಗಿದೆ ಇದು ಈ ಟ್ರಾನ್ಸ್ಫಾರ್ಮರ್ನಿಂದ ಹೊರತಾಗಿ ಪರಿಹರಿಸುವಂತಿದೆ ಮತ್ತು ಇದು ಸರಣಿ ಸಮಾನಾಂತರ ಸರ್ಕ್ಯೂಟ್ ಅನ್ನು ಪರಿಹರಿಸುವಂತಿದೆ ನಾವು ಇದನ್ನು single phase ಒಂದೇ ಹಂತದ ಸಮಾನಕ್ಕಾಗಿ ಮಾಡಿದ್ದೇವೆ ಮತ್ತು ಇದು Re0 1 Ω ಮತ್ತು Xe 0 5 Ω ಮತ್ತು ಇದು ಪ್ರಸ್ತುತ I2 ಪ್ರಾಥಮಿಕ ಭಾಗದಲ್ಲಿ ಹರಿಯುತ್ತದೆ ಮತ್ತು I1 I 0 I2 9 Ω resistance ಪ್ರತಿರೋಧ ಮತ್ತು 5 5 Ω reactance ಪ್ರತಿಕ್ರಿಯಾತ್ಮಕತೆಯನ್ನು ನಾವು inductive ಪ್ರಚೋದಕ ಲೋಡ್ ಎಂದು ಕರೆಯುತ್ತೇವೆ ಇದನ್ನು ಪ್ರಾಥಮಿಕ ಭಾಗದ ಕಡಿಮೆ ವೋಲ್ಟೇಜ್ ಬದಿಗೆ ಉಲ್ಲೇಖಿಸಲಾಗುತ್ತದೆ ಮತ್ತು ಲೋಡ್ನಾದ್ಯಂತ ವೋಲ್ಟೇಜ್ V2 ಆಗಿದೆ V2 K V 2 ನಾವು ಅದನ್ನು ಈಗಾಗಲೇ ಸಾಬೀತುಪಡಿಸಿದ್ದೇವೆ ಆದರೆ ಇವೆಲ್ಲವೂ ಗಣಿತದ ವ್ಯುತ್ಪತ್ತಿಗೆ ಎಂದು ನಾವು ಮೊದಲು ನೋಡಿದ್ದೇವೆ ಈ ಎಲ್ಲಾ ನಿಯತಾಂಕಗಳನ್ನು ನೀಡಲಾಗಿದೆ ನಾವು high voltage side ಹೈ ವೋಲ್ಟೇಜ್ ಬದಿಯಲ್ಲಿ terminal voltage ಟರ್ಮಿನಲ್ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಅದು V2 ನಂತರ low voltage low current ಕಡಿಮೆ ವೋಲ್ಟೇಜ್ ಕಡಿಮೆ ಪ್ರವಾಹ ಅಂದರೆ I1 ಮತ್ತು efficiency ದಕ್ಷತೆ ಕಂಡುಹಿಡಿಯಬೇಕು ಆದ್ದರಿಂದ ಈಗ Im ಸಮಾನಾಂತರ ಸರ್ಕ್ಯೂಟ್ನಲ್ಲಿ ಹರಿಯುತ್ತಿದೆ ಆದ್ದರಿಂದ Im 20032 ಮತ್ತು ಐಸಿ R20400 ಆಗಿರುತ್ತದೆ ಆದ್ದರಿಂದ ಇದು ಸಮಾನಾಂತರ ಸರ್ಕ್ಯೂಟ್ ಆಗಿದೆ Im 200231 0 866 Ampere ಮತ್ತು Ic 200400 0 5 Ampere ಮತ್ತು I0 Ic jIm ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದು 0 5 j0 866 Ampere ಆದ್ದರಿಂದ ಇದು ವಾಸ್ತವವಾಗಿ I0 ಪರಿಮಾಣವು 1 ಆಗಿರುತ್ತದೆ ಮತ್ತು ಕೋನವು 60 o ಆಗಿರುತ್ತದೆ ಈಗ ಈ ಭಾಗದಲ್ಲಿ ಒಟ್ಟು ಲೋಡ್ ನಾವು Re0 1 Ω ಮತ್ತು Xe 0 5 Ω ನೀಡಿದಂತೆ ಸಮಾನ ಪ್ರತಿರೋಧವನ್ನು ತೆಗೆದುಕೊಂಡರೆ ಇಲ್ಲಿ RL7 9 Ω ಮತ್ತು XL5 ಆದ್ದರಿಂದ RtotalRe RL ಆಗಿರುತ್ತದೆ ಎಂದು primary side ಪ್ರಾಥಮಿಕ ಕಡೆಯಿಂದ ನಾನು ಇಲ್ಲಿ ಬರೆಯುತ್ತಿದ್ದೇನೆ Rtotal 0 1 7 98 Ω ಮತ್ತು X total Xe X L ಆಗಿರುತ್ತದೆ ಆದ್ದರಿಂದ ಇದು 6 Ω Impedance ಇಂಪೆಡಾನ್ಸ್ Z 8 j 6 Ω ಇರುತ್ತದೆ ಆದ್ದರಿಂದ I2 ಅನ್ನು ಲೆಕ್ಕಹಾಕಬಹುದು V1 ವೋಲ್ಟೇಜ್ ಅನ್ನು ನಾವು low side voltage ಕಡಿಮೆ ವೋಲ್ಟೇಜ್ ಸೈಡ್ ಎಂದು ಕರೆಯುತ್ತೇವೆ ಇದು ನಾವು ತೆಗೆದುಕೊಂಡ reference ಉಲ್ಲೇಖ ವೋಲ್ಟೇಜ್ 200 angle ಕೋನ 0 o 8 j 6 ಇದು 20 ಕೋನ 36 9o o ampere ಆಂಪಿಯರ್ ಆಗುತ್ತದೆ ಆದ್ದರಿಂದ I1 ಮೊದಲ ಭಾಗ I2 I0 KVL ಕೆವಿಎಲ್ ಅನ್ನು ಅನ್ವಯಿಸುವ ಮೂಲಕ ಸರ್ಕ್ಯೂಟ್ನಲ್ಲಿಪಡಯಬಹುದು ನಾವು I1 ನಲ್ಲಿ I2' ಅನ್ನು ಪರ್ಯಾಯ ಮಾಡಿದರೆ I10 9 angle 38 o Ampere ಆಗುತ್ತದೆ ಈಗ V2' V1 I2 Re j Xj Xe1 ಆಗಿರುತ್ತದೆ ಅಂದರೆ ಈ ಸರ್ಕ್ಯೂಟ್ನಲ್ಲಿ kvl ಅನ್ನು ಅನ್ವಯಿಸುವ ಮೂಲಕ ನಾವು ಇದನ್ನು ಪಡೆಯುತ್ತೇವೆ ಈ ಸಂದರ್ಭದಲ್ಲಿ ಈ ಲೂಪ್ ಕರೆಂಟ್ ಗೆ ಕೆವಿಎಲ್ ಅನ್ನು ಅನ್ವಯಿಸುವ ಮೂಲಕ ಅದು ಪ್ರಸ್ತುತ I2 ಅನ್ನು Re j Xe ಯಿಂದ ಗುಣಿಸಿ ಮತ್ತು ಟರ್ಮಿನಲ್ ವೋಲ್ಟೇಜ್ V2 V1 ಅನ್ನು ಸೇರಿಸಿ ಮತ್ತು ಶೂನ್ಯಕ್ಕೆ ಸಮೀಕರಿಸಲಾಗಿದೆ ಅಂದರೆ V2 V 1 I2 R e j Xe' ಈ ಸಂದರ್ಭದಲ್ಲಿ ಸಮೀಕರಣವು 20 ಕೋನ 36 9° ಆಗುತ್ತದೆ ಇದನ್ನು R1 ನಿಂದ ಗುಣಿಸಲಾಗುತ್ತದೆ 0 1 ಜೆ 0 ಸರಳೀಕರಣದ ನಂತರ ಅದು 192 5 ಕೋನ 2 ° ಆಗುತ್ತದೆ ಮತ್ತು V2 ನ ಪ್ರಮಾಣ 1925 ವೋಲ್ಟ್ ಆಗಿರುತ್ತದೆ ಮತ್ತು ಈ ಮೊದಲು ನಾವು ಚರ್ಚಿಸಿದ್ದೇವೆ V2 kV2 ಮತ್ತು N 2N1 k ನೀಡುತ್ತದೆ ಎಂದು ಏಕೆಂದರೆ ಹೈ ವೋಲ್ಟೇಜ್ ಸೈಡ್ ವೋಲ್ಟೇಜ್ 2000 ವೋಲ್ಟ್ ಆಗಿದೆ ಈಗ ಕೆ 110 ಮತ್ತು V2 K V2 ಮತ್ತು V2 1925 ವೋಲ್ಟ್ ಆಗಿರುತ್ತದೆ ಮತ್ತು ಕೋನವು 2 o ಆದ್ದರಿಂದ V2 ನ ಪರಿಮಾಣವು 1925 ವೋಲ್ಟ್ ಆಗಿದೆ ಮುಂದೆ ನಾವು effiiency ದಕ್ಷತೆಯನ್ನು ಕಂಡುಕೊಳ್ಳುತ್ತೇವೆ ಇನ್ ಪುಟ್ ಪವರ್ ನಿಂದ ಭಾಗಿಸಲ್ಪಟ್ಟ ಔಟ್ ಪುಟ್ ಪವರ್ ನಿಂದ ಇದನ್ನು ನೀಡಲಾಗುತ್ತದೆ ಅಲ್ಲಿ ಔಟ್ ಪುಟ್ V2 I2 cos '∅2 ಆದ್ದರಿಂದ ಸರ್ಕ್ಯೂಟ್ ಅನ್ನು ನೋಡಿದರೆ V2 cos ∅2 ವಾಸ್ತವವಾಗಿ ವೋಲ್ಟೇಜ್ V2 ಮತ್ತು I2 ಕೋನದ ನಡುವಿನ ಕೋನವಾಗಿದೆ ಆದ್ದರಿಂದ ನಾವು V2 I2 cos' ∅2 ಹೊಂದಿದ್ದೇವೆ ಅಲ್ಲಿ V2 192 5 I2 20 ಪರಿಮಾಣ ಮತ್ತು I2 ನ ಕಾಸ್ ಕೋನ 36 9 o V2 2o ಆಗಿದೆ ಇಲ್ಲಿ ನಾವು V2ಕೋನ 2 o ಮತ್ತು I2' 36 9 o ಕೋನವನ್ನು ಹೊಂದಿದ್ದೇವೆ Reference ಉಲ್ಲೇಖ ವೋಲ್ಟೇಜ್ V1 ಗೆ ಸಂಬಂಧಿಸಿದಂತೆ ಎರಡೂ ಘಟಕಗಳು ಹಿಂದುಳಿದಿವೆ ಒಂದು ಕೋನವು 36 9 o ಓ ಮತ್ತು ಇನ್ನೊಂದು 2 o ಆಗಿದೆ ಕೋನದ ವ್ಯತ್ಯಾಸವು 36 9 2 ಆಗಿರುತ್ತದೆ ಇದು ಪವರ್ ಫ್ಯಾಕ್ಟರ್ ಕೋನವಾಗಿರುತ್ತದೆ ಅದಕ್ಕಾಗಿಯೇ 36 92 2 o ತೆಗೆದುಕೊಂಡಿದ್ದೇವೆ ಅದಕ್ಕಾಗಿಯೇ ಬದಲಿಯಾದ ನಂತರ ಅದು 3160 ವ್ಯಾಟ್ ಬರುತ್ತಿದೆ ಅದೇ ಸಮಯದಲ್ಲಿ ಔಟ್ ಪುಟ್ ಅನ್ನು ನೋಡಿದರೆ I22 RL ಏಕೆಂದರೆ ಇದು ಲೋಡ್ ಪವರ್ ಆಗಿದೆ ಈ ಶಕ್ತಿಯ ವಾಸ್ತವವಾಗಿ ಲೋಡ್ 202 7 9 ಇದು 3160 ವ್ಯಾಟ್ ಆದ್ದರಿಂದ ಉತ್ತರ ಸರಿಯಾಗಿದೆ ಈಗ ಇನ್ ಪುಟ್ ಪವರ್ low voltage side ಕಡಿಮೆ ವೋಲ್ಟೇಜ್ ಸೈಡ್ ವೋಲ್ಟೇಜ್ V 1 ಅನ್ನು ಪ್ರಸ್ತುತ I1 cos ∅1 ನಿಂದ ಗುಣಿಸಲಾಗುತ್ತದೆ ಇಲ್ಲಿ V 1 200 ವೋಲ್ಟ್ I1 ನಾವು ಈಗಾಗಲೇ 20 9 ಎಂದು ಲೆಕ್ಕ ಹಾಕಿದ್ದೇವೆ ಮತ್ತು ∅ 1 38o ಆಗಿರುತ್ತದೆ ನನ್ನ ಪ್ರಕಾರ ನಾವು ಈ ಮೊದಲು ಮೌಲ್ಯಮಾಪನ ಮಾಡಿದ ಐ1 ಕೋನವನ್ನು ನೋಡಿದರೆ ಅದು 38o ಮತ್ತು V ಮತ್ತು V 1 ನಡುವಿನ ಕೋನವು 0 ಆಗಿದೆ ಅದು ಉಲ್ಲೇಖ ಹಂತವಾಗಿದೆ ಆದ್ದರಿಂದ ಇದನ್ನು ಬಳಸಿಕೊಂಡು ಮೌಲ್ಯಮಾಪನ ಮಾಡಿದ ವಿದ್ಯುತ್ 3300 ವ್ಯಾಟ್ ನೀಡುತ್ತದೆ Efficiency ದಕ್ಷತೆಯು ಔಟ್ ಪುಟ್ಇನ್ ಪುಟ್ ಆಗಿರುತ್ತದೆ ಅಂದರೆ 31603300 95 ಇದು ಟ್ರಾನ್ಸ್ ಫಾರ್ಮರ್ ನ ದಕ್ಷತೆ ಟ್ರಾನ್ಸ್ ಫಾರ್ಮರ್ ದಕ್ಷತೆ ವಾಸ್ತವವಾಗಿ ತುಂಬಾ ಹೆಚ್ಚಾಗಿದೆ ಮತ್ತೊಂದು ಸಮಸ್ಯೆಯ ಹೇಳಿಕೆಯಲ್ಲಿ ಟ್ರಾನ್ಸ್ ಫಾರ್ಮರ್ ರೇಟಿಂಗ್ 500 ಕೆವಿಎ ಆಗಿದೆ ಇದು ಪೂರ್ಣ ಲೋಡ್ ರೇಟಿಂಗ್ ಮತ್ತು ಟ್ರಾನ್ಸ್ ಫಾರ್ಮರ್ ಅನುಪಾತದ ಕಡಿಮೆ ವೋಲ್ಟೇಜ್ ಸೈಡ್ ನಿಂದ ಹೈ ವೋಲ್ಟೇಜ್ ಸೈಡ್ 2000 500 ವೋಲ್ಟ್ ಮತ್ತು ಆವರ್ತನ 50 ಹರ್ಟ್ಜ್ ಆಗಿದೆ ಸಿಂಗಲ್ ಫೇಸ್ ಟ್ರಾನ್ಸ್ ಫಾರ್ಮರ್ 10 ಇಂಪೆಡಾನ್ಸ್ ಹೊಂದಿದೆ 10 ಅಂದರೆ ಅದು ಆಯಾಮರಹಿತವಾಗಿದೆ ಅಂದರೆ 0 1 ಅದನ್ನು ಹೇಗೆ ಮೌಲ್ಯಮಾಪನ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಇದು ಪ್ರತಿರೋಧವನ್ನು ಹೊಂದಿದೆ 0 01 Ω ನಾವು ಶೇಕಡಾವಾರು ಪ್ರತಿರೋಧ ಮತ್ತು ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಬೇಕು ನಾವು impedance ಅಡೆತಡೆ ಮೌಲ್ಯ ಶೇಕಡಾವಾರು resistance ಪ್ರತಿರೋಧ ಮತ್ತು ಶೇಕಡಾವಾರು reactance ಪ್ರತಿಕ್ರಿಯಾವನ್ನು ಲೆಕ್ಕಹಾಕಬೇಕು ಆದರೆ ಶೇಕಡಾವಾರು impedance ಇಂಪೆಡಾನ್ಸ್ ಅನ್ನು 0 10 ಎಂದು ನೀಡಲಾಗುತ್ತದೆ ಮುಂದಿನ ಪ್ರಶ್ನೆ ಎಂದರೆ ಅದನ್ನು ಹೇಗೆ ಮಾಡಬಹುದು ಎಚ್ಚರಿಕೆಯಿಂದ ಆಲಿಸಿ ಒಬ್ಬರು ಅದನ್ನು ಹೇಗೆ ಮಾಡಬಹುದು ಎಂದು ವಿವರಿಸಲಾಗುತ್ತದೆ ಏಕೆಂದರೆ ಇದೇ ರೀತಿಯ ಸಮಸ್ಯೆಯನ್ನು ನಾವು ನಂತರ ಪಡೆಯುತ್ತೇವೆ ಒಬ್ಬರು ಅದನ್ನು ಬಹಳ ಸುಲಭವಾಗಿ ಮಾಡಬಹುದು ಮೊದಲು full load current ಪೂರ್ಣ ಲೋಡ್ ಕರೆಂಟ್ ಅನ್ನು ಕಂಡುಹಿಡಿಯಿರಿ ಕೊಟ್ಟಿರುವ ಕೆವಿಎ ರೇಟಿಂಗ್ ನಿಂದ ಅಂದರೆ 5001000 ಅನ್ನು 500 ವೋಲ್ಟ್ ನಿಂದ ವಿಂಗಡಿಸಲಾಗಿದೆ ಕಡಿಮೆ ವೋಲ್ಟೇಜ್ ಸೈಡ್ ವೋಲ್ಟೇಜ್ ಅನ್ನು ಅ0ದರ secondary ದ್ವಿತೀಯ ಎಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ನೀವು ಹೈ ವೋಲ್ಟೇಜ್ ಬದಿಯನ್ನು ಕಂಡುಹಿಡಿಯಲು ಬಯಸಿದರೆ ನೀವು ಅದನ್ನು ಹೈ ವೋಲ್ಟೇಜ್ ಮೌಲ್ಯದಿಂದ ವಿಭಜಿಸಬಹುದು ಆದರೆ ನಾವು ಕಡಿಮೆ ವೋಲ್ಟೇಜ್ ಬದಿಯಲ್ಲಿ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದು 1000 ಆಂಪಿರೆ ಆದ್ದರಿಂದ ಬೇಸ್ ಇಂಪೆಡಾನ್ಸ್ Z ಆಗಿರುತ್ತದೆ ಇದನ್ನು ZB ಎಂದು ಕರೆಯಲಾಗುತ್ತದೆ ಇದು V2I2fl ಆಗಿರುತ್ತದೆ ಆದ್ದರಿಂದ ಕಡಿಮೆ ವೋಲ್ಟೇಜ್ ಸೈಡ್ ವೋಲ್ಟೇಜ್ 500 ಇದು rated voltage ರೇಟ್ ಮಾಡಿದ ವೋಲ್ಟೇಜ್ ಮತ್ತು ಪೂರ್ಣ ಲೋಡ್ ಕರೆಂಟ್ 1000 ಆಂಪಿರೆ ಲೆಕ್ಕಾಚಾರಮಾಡಿದ ZB ಯ ಮೌಲ್ಯದ ಆಧಾರದ ಮೇಲೆ ಶೇಕಡಾವಾರು resistance ಪ್ರತಿರೋಧ ಶೇಕಡಾವಾರು reactance ಪ್ರತಿವರ್ತನೆ ಶೇಕಡಾವಾರು impedance ಅಡೆತಡೆಯನ್ನು ನಿರ್ಧರಿಸಲಾಗುತ್ತದೆ ಇದು ಝಡ್ ZB V2I2fl 5001000 ಆದ್ದರಿಂದ 12 Ω ಈಗ ಶೇಕಡಾವಾರು ಇಂಪೆಡಾನ್ಸ್ ZZB ಆಗಿರುತ್ತದೆ ಟ್ರಾನ್ಸ್ ಫಾರ್ಮರ್ ಇಂಪೆಡಾನ್ಸ್ Z ಎಂದು ನಾವು ಭಾವಿಸಿದರೆ ಆಗ ZZB ಶೇಕಡಾವಾರು ಇಂಪೆಡಾನ್ಸ್ ಆಗಿರುತ್ತದೆ ಇದು ಆಯಾಮರಹಿತ ಪ್ರಮಾಣವಾಗಿದೆ ಈ Z ಘಟಕವು Ω ಈ ZB ಬೇಸ್ ಯೂನಿಟ್ ಕೂಡ Ω ನಲ್ಲಿದೆ ಆದ್ದರಿಂದ ZZB ಒಂದು ಆಯಾಮರಹಿತ ಪ್ರಮಾಣವಾಗಿದೆ ಆದ್ದರಿಂದ ಇದನ್ನು ಝಡ್ ಬೇಸ್ ನಿಂದ ಭಾಗಿಸಲಾಗುತ್ತದೆ ಇದು ಅರ್ಧದಷ್ಟು ಆದ್ದರಿಂದ 2Z ಬೇಸ್ ಇಂಪೆಡಾನ್ಸ್ 0 1 Ω ಅಂದರೆ ಶೇಕಡಾವಾರು ಇಂಪೆಡಾನ್ಸ್ ವಾಸ್ತವವಾಗಿ 0 1 ನೀಡಲಾಗಿದೆ ಆದ್ದರಿಂದ 2 ಝಡ್ 0 1 ಆದ್ದರಿಂದ Z 0 05 Ω ಏಕೆಂದರೆ ಇಲ್ಲಿ impedance ಇಂಪೆಡಾನ್ಸ್ Z ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ Ω ಮೂಲತಃ ಇದು ಆಯಾಮವಿಲ್ಲದ ಪ್ರಮಾಣವಾಗಿದೆ ಇದರಿಂದ 2 Z 0 1 ನಾವು ಪಡೆಯುವ ಯಾವುದೇ ಮೌಲ್ಯ ಅಂದರೆ Z Ω ನಲ್ಲಿರುತ್ತದೆ ಆದ್ದರಿಂದ ಮೌಲ್ಯವು 0 05 ಈಗ ಶೇಕಡಾವಾರು resistance ಪ್ರತಿರೋಧ RZB R ಗೆ 0 01 Ω ನೀಡಲಾಗುತ್ತದೆ ಮತ್ತು Z ನಮಗೆ ಅರ್ಧ Ω ಸಿಕ್ಕಿದೆ ಆದ್ದರಿಂದ ಶೇಕಡಾವಾರು resistance ಪ್ರತಿರೋಧ 0 02 ಇದು 2 ಆಗಿದೆ ಆದ್ದರಿಂದ X ನಾವು ಎಕ್ಸ್ ನ ಮೌಲ್ಯವನ್ನು ತಿಳಿದಿದ್ದೇವೆ ಮತ್ತು ಮೂಲಭೂತ ಸಂಬಂಧದಿಂದ ಮೌಲ್ಯಮಾಪನ ಮಾಡಬಹುದು ಸ್ವಲ್ಪ ಸಮಯ ಕಾಯಿರಿ ನಮಗೆ X2 R2 Z 2 ತಿಳಿದಿದೆ ಆದ್ದರಿಂದ X √Z 2 - R2 ಇಲ್ಲಿ ಇದನ್ನು ಬಳಸಲಾಗುತ್ತದೆ ಆದ್ದರಿಂದ Z 0 05 ಮತ್ತು R 0 01 ಆದ್ದರಿಂದ ನಾವು 0 049 Ω ಪಡೆಯುತ್ತಿದ್ದೇವೆ ಅಂದರೆ ಎಕ್ಸ್ ಮೌಲ್ಯ ಮತ್ತು ಶೇಕಡಾವಾರು reactance ಪ್ರತಿಕ್ರಿಯಾವನ್ನು ZB ವಿಭಜಿಸುವ ಮೂಲಕ ಪಡೆಯಲಾಗುತ್ತದೆ ಏಕೆಂದರೆ X Ω ZB ಕೂಡ Ω 0 049ಅರ್ಧ ಇದು 0 98 ಯೂನಿಟ್ ಅಥವಾ 9 8 ಆಗಿದೆ ಆದ್ದರಿಂದ ಈ ವಿಷಯವನ್ನು ಲೆಕ್ಕಹಾಕುವುದು ಹೀಗೆ ಕಡಿಮೆ ವೋಲ್ಟೇಜ್ ಸೈಡ್ ಗಿಂತ ಹೈ ವೋಲ್ಟೇಜ್ ಸೈಡ್ ಮೌಲ್ಯಗಳಲ್ಲಿ ಈ ವ್ಯಾಯಾಮವನ್ನು ಪುನರಾವರ್ತಿಸಲು ಪ್ರಯತ್ನಿಸಿ ಮತ್ತು ಬೇಸ್ ಇಂಪೆಡಾನ್ಸ್ ಮತ್ತು ಇತರ ಮೌಲ್ಯಗಳಿಗೆ ನೀವು ಒಂದೇ ರೀತಿಯ ಫಲಿತಾಂಶಗಳನ್ನು ಪಡೆಯುತ್ತೀರಾ ಎಂದು ಪರಿಶೀಲಿಸಿ ಈಗ ನಷ್ಟಗಳು ಮತ್ತು ದಕ್ಷತೆ ಟ್ರಾನ್ಸ್ ಫಾರ್ಮರ್ ನಲ್ಲಿ ವಿವಿಧ ರೀತಿಯ ನಷ್ಟಗಳಿವೆ ಆದರೆ ನಮ್ಮ ಮುಖ್ಯ ಕಾಳಜಿ iron loss ಕಬ್ಬಿಣದ ನಷ್ಟ ಮತ್ತು core loss ಕೋರ್ ನಷ್ಟ ಅದು ಎಡ್ಡಿ ಕರೆಂಟ್ ಮತ್ತು ಹಿಸ್ಟರೆಸಿಸ್ ನಷ್ಟಒಟ್ಟಿಗೆ winding resistance ಅಂಕುಡೊಂಕಾದ ಪ್ರತಿರೋಧದಲ್ಲಿ I2R ನಷ್ಟವಾದ copper loss ತಾಮ್ರದ ನಷ್ಟ ಇರುತ್ತದೆ ಆದ್ದರಿಂದ ಕೋರ್ ನಷ್ಟವು ಹಿಸ್ಟರೆಸಿಸ್ ಮತ್ತು ಎಡ್ಡಿ ಪ್ರಸ್ತುತ ನಷ್ಟಗಳಾಗಿವೆ ಸ್ಥಿರ ವೋಲ್ಟೇಜ್ ಮತ್ತು ಆವರ್ತನದಲ್ಲಿ ಕಾರ್ಯನಿರ್ವಹಿಸುವ ಟ್ರಾನ್ಸ್ ಫಾರ್ಮರ್ ಗೆ ಕೋರ್ ನಷ್ಟವು ಸ್ಥಿರವಾಗಿದೆ ವೋಲ್ಟೇಜ್ ಸ್ಥಿರವಾಗಿದ್ದರೆ ಮತ್ತು frequency ಆವರ್ತನವು ಸ್ಥಿರವಾಗಿದ್ದರೆ ಕೋರ್ ನಷ್ಟವು ಸ್ಥಿರವಾಗಿದೆ ಏಕೆಂದರೆ ನಾವು ಎಡ್ಡಿ ಕರೆಂಟ್ ಮತ್ತು ಹಿಸ್ಟರೆಸಿಸ್ ನಷ್ಟಕ್ಕೆ ಅಭಿವ್ಯಕ್ತಿಯನ್ನು ನೋಡಿದ್ದೇವೆ ಸಾಮಾನ್ಯವಾಗಿ ವೋಲ್ಟೇಜ್ ಅಥವಾ ಆವರ್ತನದ ವ್ಯತ್ಯಾಸವು ನಗಣ್ಯವಾಗಿದೆ ಆದ್ದರಿಂದ ಪ್ರಮುಖ ನಷ್ಟವು ನಿರಂತರ ನಷ್ಟ ಮತ್ತು ತಾಮ್ರದ ನಷ್ಟವು I 2 R ನಷ್ಟ ಎಂದು ನಾವು ಪರಿಗಣಿಸುತ್ತೇವೆ ಟ್ರಾನ್ಸ್ ಫಾರ್ಮರ್ ಲೋಡ್ ಕರೆಂಟ್ ಅನ್ನು ಒಯ್ಯುವಾಗ ವೈಂಡಿಂಗ್ ರೆಸಿಸ್ಟೆನ್ಸ್ ಗಳಲ್ಲಿ ಈ ನಷ್ಟಸಂಭವಿಸುತ್ತದೆ ಟ್ರಾನ್ಸ್ ಫಾರ್ಮರ್ ನಲ್ಲಿ ಲೋಡ್ ಟ್ರಾನ್ಸ್ ಫಾರ್ಮರ್ ಕರೆಂಟ್ ಅನ್ನು ಬದಲಾಗುವುದರಿಂದ I ಬದಲಾಗುತ್ತ ಆದ್ದರಿಂದ ಈ copper loss ತಾಮ್ರದ ನಷ್ಟವು ಬದಲಾಗುವ ನಷ್ಟವಾಗಿದೆ ಎಲ್ಲಾ ಸಮಯದ ಲೋಡ್ ಸ್ಥಿರವಾಗಿಲ್ಲ ಆಗ ವಿದ್ಯುತ್ ಪ್ರವಾಹವು ಸ್ಥಿರವಾಗಿರುವುದಿಲ್ಲ ಆದ್ದರಿಂದ ಈ ತಾಮ್ರದ ನಷ್ಟವು ಬದಲಾಗುವ ನಷ್ಟವಾಗಿದೆ ಆದ್ದರಿಂದ ಟ್ರಾನ್ಸ್ ಫಾರ್ಮರ್ ಲೋಡ್ ಕರೆಂಟ್ ಅನ್ನು ಹೊತ್ತಾಗ ತಾಮ್ರದ ನಷ್ಟವು ಪೂರ್ಣ ಲೋಡ್ ನ ಅನುಪಾತವಾಗಿ ವ್ಯಕ್ತಪಡಿಸಲಾದ ಲೋಡಿಂಗ್ ನ ಚೌಕದಂತೆ ಬದಲಾಗುತ್ತದೆ ನಾನು ವ್ಯತ್ಯಾಸವಾದರೆ ಆದ್ದರಿಂದ ಲೋಡ್ ಕೂಡ ಬದಲಾಗುತ್ತದೆ ಆದ್ದರಿಂದ ಕೆಲವೊಮ್ಮೆ ಇದನ್ನು ಪೂರ್ಣ ಹೊರೆಯ ಅನುಪಾತದ ಚೌಕವಾಗಿ ವ್ಯಕ್ತಪಡಿಸಲಾಗುತ್ತದೆ ಚರ್ಚೆಯ ನಂತರದ ಭಾಗದಲ್ಲಿ ನಾವು ಅದರ ಬಗ್ಗೆ ಮಾತನಾಡುತ್ತೇವೆ ಈಗ ನಮ್ಮ ಅಧ್ಯಯನದಲ್ಲಿ ನಾವು ಪರಿಗಣಿಸದ ಇತರ ರೀತಿಯ ನಷ್ಟ ಆದರೆ ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಅದು ಅಗತ್ಯವಿರುವ load loss ನಷ್ಟ ಅಥವಾ stray ನಷ್ಟ ಇದು ಹೆಚ್ಚಾಗಿ ಫ್ಲಕ್ಸ್ ಸೋರಿಕೆ ಯ ಕ್ಷೇತ್ರಗಳಿಂದ ಉಂಟಾಗುತ್ತದೆ ಟ್ಯಾಂಕ್ ಗೋಡೆ ಮತ್ತು ಕಂಡಕ್ಟರ್ ಗಳಲ್ಲಿ ಎಡ್ಡಿ ಪ್ರವಾಹಗಳನ್ನು ಪ್ರಚೋದಿಸುತ್ತದೆ ಮತ್ತೊಂದು ರೀತಿಯ ನಷ್ಟವನ್ನು ಡೈಎಲೆಕ್ಟ್ರಿಕ್ ನಷ್ಟ ಎಂದು ಕರೆಯಲಾಗುತ್ತದೆ ಈ ನಷ್ಟದ ಸ್ಥಳವು ಇನ್ಸುಲೇಟಿಂಗ್ ವಸ್ತುಗಳಲ್ಲಿ ವಿಶೇಷವಾಗಿ ತೈಲ ಮತ್ತು ಘನ ನಿರೋಧಕಗಳಲ್ಲಿದೆ ಪ್ರಮುಖ ನಷ್ಟಗಳು ಅದನ್ನು core ಪ್ರಮುಖ ನಷ್ಟ ಅಥವಾ ಕಬ್ಬಿಣದ ನಷ್ಟಎಂದು ಪರಿಗಣಿಸಲಾಗುತ್ತದೆ ಅಂದರೆ ವೈ ಇದು ನಿರಂತರ ನಷ್ಟ ಎಂದು ನಾವು ಭಾವಿಸುತ್ತೇವೆ ಏಕೆಂದರೆ ವೋಲ್ಟೇಜ್ ಮತ್ತು ಆವರ್ತನವು ಸ್ಥಿರವಾಗಿರುತ್ತದೆ ಎಂದು ನಾವು ಭಾವಿಸುತ್ತೇವೆ ಮತ್ತೊಂದು ತಾಮ್ರದ ನಷ್ಟವಾಗಿದೆ ಇದು ಬದಲಾಗುವ ನಷ್ಟವಾಗಿದೆ ಏಕೆಂದರೆ ಲೋಡ್ ಬದಲಾದರೆ ಪ್ರಸ್ತುತ current ಬದಲಾಗುತ್ತದೆ ಅದು ಬದಲಾಗುವ ನಷ್ಟವಾಗಿದೆ ಆದ್ದರಿಂದ ಟ್ರಾನ್ಸ್ ಫಾರ್ಮರ್ ವೈಂಡಿಂಗ್ ನಲ್ಲಿ ತಾಮ್ರದ ನಷ್ಟವು I2 2 R1 I22 R2 ಆಗಿದೆ ನನ್ನ ಪ್ರಕಾರ ನಾವು ಟ್ರಾನ್ಸ್ ಫಾರ್ಮರ್ ಗೆ ಸಮಾನವಾದ ಸರ್ಕ್ಯೂಟ್ ಅನ್ನು ನೋಡಿದ್ದೇವೆ ಮತ್ತು ನಾನು 1 ನೇ ಸರ್ಕ್ಯೂಟ್ ಗೆ ಹಿಂತಿರುಗುತ್ತಿದ್ದೇನೆ ಟ್ರಾನ್ಸ್ ಫಾರ್ಮರ್ ನಲ್ಲಿರುವ copper ನಷ್ಟದ ಬಗ್ಗೆ ಚರ್ಚಿಸಲು ನಾವು ಹಿಂತಿರುಗಿ 1ನೇ ಸರ್ಕ್ಯೂಟ್ ಅನ್ನು ನೋಡುತ್ತೇವೆ ಇಲ್ಲಿ ಬರೆಯುವ ಬದಲು ನಾನು ಈ ಹಿಂದೆ ಚರ್ಚಿಸಿದ ಸರ್ಕ್ಯೂಟ್ ಗೆ ಹಿಂತಿರುಗುತ್ತೇನೆ ಇಲ್ಲಿ primary ಪ್ರಾಥಮಿಕ ಮತ್ತು secondary ಮಾಧ್ಯಮಿಕ ಇಲ್ಲಿಗೆ ಬಂದಾಗ ಈ ಬದಿಯನ್ನು ವಾಸ್ತವವಾಗಿ ಇನ್ನೊಂದು ಬದಿಗೆ ತೆಗೆದುಕೊಂಡು ಹೋಗಲಾಗಿದೆ ನಾನು ಅದನ್ನು ಹುಡುಕುವ ಬದಲು ನಿಮಗಾಗಿ ಸೆಳೆಯುತ್ತೇನೆ ಇದನ್ನು ನಾವು ಕೋರ್ ಲಾಸ್ ಕಾಂಪೊನೆಂಟ್ ಎಂದು ಕರೆಯುತ್ತೇವೆ ಮತ್ತು ಇದು ನಷ್ಟದ ಘಟಕವನ್ನು magnetizeಕಾಂತೀಯ ಗೊಳಿಸುತ್ತದೆ ಮತ್ತು ಇದು ಪ್ರಾಥಮಿಕ ಭಾಗವಾಗಿದೆ ಮತ್ತು ಈ ಬದಿಯಲ್ಲಿ ನಾವು R1 ಮತ್ತು X 1 ಅನ್ನು ಹೊಂದಿದ್ದೇವೆ ಮತ್ತು ಇದು ಪ್ರಾಥಮಿಕ ಸೈಡ್ ವೈಂಡಿಂಗ್ ಆಗಿದೆ ಮತ್ತು ಇದು ದ್ವಿತೀಯ ಬದಿಯ ವೈಂಡಿಂಗ್ ಆಗಿದೆ ಈ ಜಾಗದಲ್ಲಿ ನಾನು ಈ ಚಿತ್ರ ನ್ನು ಬರೆಯಲು ಬಯಸುತ್ತೇನೆ ಅದನ್ನು ಸ್ಪಷ್ಟಪಡಿಸಿ ಅದು ಅರ್ಥಮಾಡಿಕೊಳ್ಳಬಹುದೇ ಅಥವಾ ಇಲ್ಲವೇ ಎಂದು ನೋಡಿ ಆದ್ದರಿಂದ ಇದು ಪ್ರಾಥಮಿಕ ಬದಿಯಲ್ಲಿ R ಮತ್ತು ಅದರ ಮೂಲಕ ಪ್ರವಾಹ I1 ಆಗಿದೆ ಮತ್ತು ಇದು ಈ ಬದಿಯಲ್ಲಿ ಪ್ರಸ್ತುತ I0 ಆಗಿದೆ ಮತ್ತು ಇನ್ನೊಂದು ಬದಿಯಲ್ಲಿ ನಾವು ಪ್ರಸ್ತುತ I2 ತೆಗೆದುಕೊಳ್ಳುತ್ತಿದ್ದೇವೆಮತ್ತು ಈ ಬದಿಯಲ್ಲಿ R2 ಮತ್ತು X2 ಇಲ್ಲಿ ಲೋಡ್ ಇದೆ ಮತ್ತು R2 ಮೂಲಕ ಹರಿಯುವ ಪ್ರವಾಹವು I2 ಆಗಿದೆ ಇಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಎರಡರ ಮೂಲಕ ಹರಿಯುವ ಒಟ್ಟು ನಷ್ಟ ಪ್ರಸ್ತುತ I2 ನ ಪ್ರಮಾಣವನ್ನು ಪರಿಗಣಿಸಲಾಗುತ್ತದೆ ಅಂದರೆ lI2 l2 R1 ಇಲ್ಲಿ ಪ್ರಮಾಣ I2 ಪ್ರಮಾಣ R2 lI2' l2 R2 ಒಟ್ಟು ತಾಮ್ರದ ನಷ್ಟ ಅಥವಾ ನಿಜವಾದ ವಿದ್ಯುತ್ ನಷ್ಟ ಆದ್ದರಿಂದ ನಾವು ಬರೆಯುತ್ತಿರುವುದು I22 R1 I22 R2 ಒಟ್ಟು ತಾಮ್ರದ ನಷ್ಟವಾಗಿದೆ ನಾವು I22ಅನ್ನು ಹೊರಗೆ ಸಾಮಾನ್ಯ ತೆಗೆದುಕೊಳ್ಳುತ್ತೇವೆ ಅದು ಆಗುತ್ತದೆ R2 I2 I2 2 R1 ನಾವು ಈ ಮೊದಲು I2 I2N2N1 ನ್ನು ನೋಡಿದ್ದೇವೆ ಇಲ್ಲಿ ಬದಲಿಮಾಡಿ ಈ ಟ್ರಾನ್ಸ್ ಫಾರ್ಮರ್ ಚರ್ಚೆಯುದ್ದಕ್ಕೂ ನಾವು K N1N2 ತೆಗೆದುಕೊಂಡಿದ್ದೇವೆ ಆದ್ದರಿಂದ ಬದಲಿಯಾದ ನಂತರ ಅದು R2 R1K 2 I2 2ಆಗಿರುತ್ತದೆ ಆದ್ದರಿಂದ ತಾಮ್ರ ನಷ್ಟವು Re2 I2 2 ಆಗಿರುತ್ತದೆ ಈ Re2 ವಾಸ್ತವವಾಗಿ ದ್ವಿತೀಯ ಭಾಗವನ್ನು ಉಲ್ಲೇಖಿಸುವ ಸಮಾನ resistance ಪ್ರತಿರೋಧವಾಗಿದೆ ಆದರೆ ನಾವು primary ಪ್ರಾಥಮಿಕ ಬದಿಯಲ್ಲಿ ಉಲ್ಲೇಖವನ್ನು ತೆಗೆದುಕೊಂಡರೆ ಅಂತಹ ಸಂದರ್ಭದಲ್ಲಿ ಅದು R1 K2 R2 ಆಗಿರುತ್ತದೆ ಆದರೆ ಇಲ್ಲಿ ನಾವು ದ್ವಿತೀಯ ಭಾಗವನ್ನು ಉಲ್ಲೇಖಿಸುತ್ತಿದ್ದೇವೆ ಆದ್ದರಿಂದ copper loss ತಾಮ್ರದ ನಷ್ಟ Re2 I2 2 ಮತ್ತು ಇದು Re2 ಈಗ ನಾವು x I2I2fl ಅನ್ನು ವ್ಯಾಖ್ಯಾನಿಸೋಣ ನಾವು ಇದನ್ನು secondary side ದ್ವಿತೀಯ ಭಾಗದಲ್ಲಿ ಮಾಡುತ್ತಿದ್ದೇವೆ ಏಕೆಂದರೆ load ಹೊರೆಯನ್ನು ದ್ವಿತೀಯ ಭಾಗದಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ I2I2fl ರಲ್ಲಿ I2fl full load ಪೂರ್ಣ ಲೋಡ್ ಪ್ರವಾಹವಾಗಿದೆ ಈಗಷ್ಟೇ ನಾವು 500 ಕೆವಿಎ ಟ್ರಾನ್ಸ್ ಫಾರ್ಮರ್ ರಲ್ಲಿ secondary side ದ್ವಿತೀಯ ಭಾಗದಲ್ಲಿ full load current ಪೂರ್ಣ ಲೋಡ್ ಕರೆಂಟ್ ಅನ್ನು ಲೆಕ್ಕಹಾಕಲು ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ನಮಗೆ 1000 ಆಂಪಿಯರ್ ಪೂರ್ಣ ಲೋಡ್ ಕರೆಂಟ್ ಸಿಕ್ಕಿತು ಹೀಗೆ ನಾವು ಈ ಸಮಸ್ಯೆಯನ್ನು ಪರಿಹರಿಸಿದ್ದೇವೆ ಆದ್ದರಿಂದ ನಾವು ಇದರಲ್ಲಿ ಗಣಿತೀಯವಾಗಿ ಬರೆದರೆ ಅದೇ x I2I2fl ಇಲ್ಲಿ I2fl ಪೂರ್ಣ ಲೋಡ್ ಕರೆಂಟ್ ಅನ್ನು ಸೂಚಿಸುತ್ತದೆ I2fl ಎಂಬುದು secondary ದ್ವಿತೀಯ ಭಾಗದಲ್ಲಿರುವ ಪೂರ್ಣ ಲೋಡ್ current ಪ್ರವಾಹವಾಗಿದೆ ಮತ್ತು ಈ ಸಮೀಕರಣವನ್ನು ರೂಪುಮಾಡಿ I2 x I2 fl ಈಗ ಸಮೀಕರಣ 1 ಮತ್ತು 2 ರಿಂದ copper loss ತಾಮ್ರದ ನಷ್ಟ Re2 I2 2 ಇಲ್ಲಿ ನಾವು ಐ2 ಗೆ ಮೌಲ್ಯಮಾಪನ ಮಾಡಿದ ಮೌಲ್ಯವನ್ನು ಬದಲಾಯಿಸುತ್ತೇವೆ ಆದ್ದರಿಂದ ಬದಲಿಯಾದ ನಂತರ ನಾವು Re2 x I2 fl 2 ಪಡೆಯುತ್ತೇವೆ ತಾಮ್ರ ನಷ್ಟವು X2 I22fl Re2 ಆಗಿರುತ್ತದೆ ಆದ್ದರಿಂದ ತಾಮ್ರದ ನಷ್ಟ X2 Wc ಎಂದು ನಾವು ಬರೆಯಬಹುದು ಇಲ್ಲಿ Wc I2 2 fl Re2ಇದನ್ನು full load ಪೂರ್ಣ ಲೋಡ್ copper loss ತಾಮ್ರದ ನಷ್ಟ ಎಂದು ಕರೆಯಲಾಗುತ್ತದೆ ಆದ್ದರಿಂದ X2 I2 2fl Re2 ನಲ್ಲಿ I2 2fl Re2 ಅನ್ನು ಪೂರ್ಣ full load copper loss ಲೋಡ್ ತಾಮ್ರದ ನಷ್ಟ ಎಂದು ಕರೆಯಲಾಗುತ್ತದೆ ಆದ್ದರಿಂದ copper loss ತಾಮ್ರ ನಷ್ಟ X2 Wc ಅದಕ್ಕಾಗಿಯೇ ನಾನು ಪೂರ್ಣ ಲೋಡ್ ತಾಮ್ರದ ನಷ್ಟಕ್ಕಾಗಿ ಇಲ್ಲಿ Wc ಬರೆದಿದ್ದೇನೆ ಈಗ ಟ್ರಾನ್ಸ್ ಫಾರ್ಮರ್ ನ ಔಟ್ ಪುಟ್ ಅನ್ನು V2 I2 cos ∅2 ಈಗ V2 ಬದಲಾಗುವುದಿಲ್ಲ ಆದರೆ I2 x I2 full load ಪೂರ್ಣ ಲೋಡ್ ಇದನ್ನು ಇಲ್ಲಿ ಬದಲಿಯಾಗಿ ಬಳಸಿದರೆ ಇದರಲ್ಲಿ I2 x I2 fl ಮೌಲ್ಯ ಆದ್ದರಿಂದ output power ಶಕ್ತಿಗಾಗಿ ಅಭಿವ್ಯಕ್ತಿ X V2 I2 fl cos ∅2 ಆದ್ದರಿಂದ ಈ ಸಂದರ್ಭದಲ್ಲಿ I2 x I2 fl ಆದ್ದರಿಂದ ಔಟ್ ಪುಟ್ x Pfl ಇಲ್ಲಿ Pfl ಪೂರ್ಣ ಲೋಡ್ ಔಟ್ ಪುಟ್ ಪವರ್ ಆಗಿದೆ ಉದಾಹರಣೆಗೆ 500 ಕೆವಿಎಗೆ power factor ವಿದ್ಯುತ್ ಅಂಶವನ್ನು ನೀಡಿದರೆ ನಾವು I2fl ಅನ್ನು ಲೆಕ್ಕ ಹಾಕಬಹುದು ಮತ್ತು Pfl ಅನ್ನು ಕಂಡುಹಿಡಿಯಬಹುದು ಮೂಲತಃ Pfl V2 I2 fl cos ∅2 ಆಗಿರುತ್ತದೆ ಅದು ಪೂರ್ಣ ಲೋಡ್ ಔಟ್ ಪುಟ್ ಆಗಿದೆ ಆದ್ದರಿಂದ V2I2flcos ∅2 ಪೂರ್ಣ ಲೋಡ್ ಔಟ್ ಪುಟ್ ಮತ್ತು ಔಟ್ ಪುಟ್ X Pfl ಆಗಿದೆ X 1 ಆಗಿದ್ದರೆ ಔಟ್ ಪುಟ್ ಪೂರ್ಣ ಲೋಡ್ ಔಟ್ ಪುಟ್ ಅಥವಾ ಲೋಡ್ ಗೆ ಅನುಗುಣವಾಗಿ X ವ್ಯತ್ಯಾಸವಾದರೆ ದಿನವಿಡೀ ಟ್ರಾನ್ಸ್ ಫಾರ್ಮರ್ ಗೆ ಸಂಬಂಧಿಸಿದಂತೆ ಟ್ರಾನ್ಸ್ ಫಾರ್ಮರ್ ಗೆ ಸ್ವಾಭಾವಿಕವಾಗಿ ಔಟ್ ಪುಟ್ load ಬದಲಾಗುತ್ತಿದೆ ಆದ್ದರಿಂದ ಇನ್ ಪುಟ್ ಔಟ್ ಪುಟ್ ನಷ್ಟಗಳು X P fl ನಷ್ಟಗಳು ಆದ್ದರಿಂದ ಇನ್ ಪುಟ್ ಔಟ್ ಪುಟ್ ಕೋರ್ ಲಾಸ್ copper loss ತಾಮ್ರದ ನಷ್ಟ ಎರಡನ್ನೂ ನಾವು ಪರಿಗಣಿಸಬೇಕು ಆದ್ದರಿಂದ ಇನ್ ಪುಟ್ X Pfl ಇದು ಔಟ್ ಪುಟ್ Wi ದಿ ಕೋರ್ ಲಾಸ್ ಅಥವಾ ಐರನ್ ಲಾಸ್ X2 Wc ಆದ್ದರಿಂದ ಇದು ಸಮೀಕರಣ 5 Efficency ದಕ್ಷತೆಯು ಔಟ್ ಪುಟ್ ಇನ್ ಪುಟ್ ಆದ್ದರಿಂದ efficiency ದಕ್ಷತೆಯನ್ನು ಇನ್ ಪುಟ್ ನಿಂದ ಭಾಗಿಸಿದ X Pfl ಔಟ್ ಪುಟ್ ಈಗ ಗರಿಷ್ಠ ದಕ್ಷತೆಗಾಗಿ d zetadx 0 ತೆಗೆದುಕೊಳ್ಳುತ್ತದೆ ಒಂದು dzetadx 0 iron loss ಕಬ್ಬಿಣ ನಷ್ಟ X2copper loss ಕಾಣುತ್ತೀರಿ ಆದ್ದರಿಂದ ಗರಿಷ್ಠ ದಕ್ಷತೆಗಾಗಿ ಸಂಖ್ಯಾತ್ಮಕವನ್ನು ಪರಿಹರಿಸಲು ನಾವು ನೆನಪಿನಲ್ಲಿಡಬೇಕಾದ ಸ್ಥಿತಿ ಇದು ಗರಿಷ್ಠ ದಕ್ಷತೆಗಾಗಿ iron loss copper loss ಈ ವ್ಯುತ್ಪನ್ನಕ್ಕಾಗಿ ದಯವಿಟ್ಟು ಅದನ್ನು ನೀವೇ ಮಾಡಿ ನೀವು ಈ ಉತ್ತರವನ್ನು ಪಡೆಯುತ್ತೀರಿ ಆದ್ದರಿಂದ ಗರಿಷ್ಠ ದಕ್ಷತೆಯ efficiency ಕೋರ್ ನಷ್ಟ copper ತಾಮ್ರದ ನಷ್ಟ ಆದ್ದರಿಂದ ಈಗ ದಕ್ಷತೆಯ ಅಭಿವ್ಯಕ್ತಿಯಲ್ಲಿ Wi X2 Wc ಯನ್ನು ಹಾಕಿದರೆ n ಗರಿಷ್ಠ ಗೆ ನಂತರ ಅದು XPfl XPfl Wi XWc ಆಗುತ್ತದೆ ಅದನ್ನು ಇಲ್ಲಿ ಬರೆಯಲಾಗಿದೆ ನಂತರ ಗರಿಷ್ಠ efficiency ದಕ್ಷತೆ X PflX Pfl 2 Wi ಆದ್ದರಿಂದ ಇದು ಟ್ರಾನ್ಸ್ ಫಾರ್ಮರ್ ನ ಗರಿಷ್ಠ ದಕ್ಷತೆಯ ಅಭಿವ್ಯಕ್ತಿಯಾಗಿದೆ ಈಗ ಟ್ರಾನ್ಸ್ ಫಾರ್ಮರ್ ನ all day efficency ದಿನವಿಡೀ ದಕ್ಷತೆ ಅದಕ್ಕಾಗಿ ನಾವು 1 ಸಂಖ್ಯಾತ್ಮಕವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದನ್ನು ಅರ್ಥಮಾಡಿಕೊಳ್ಳುತ್ತೇವೆ All day efficiency ಎಲ್ಲಾ ದಿನದ ದಕ್ಷತೆ 24 ಗಂಟೆಯಲ್ಲಿ ಟ್ರಾನ್ಸ್ ಫಾರ್ಮರ್ ಕಿಲೋವ್ಯಾಟ್ ನ ಔಟ್ ಪುಟ್ ಅನ್ನು 24 ಗಂಟೆಗಳ ಕಿಲೋವ್ಯಾಟ್ ಗಂಟೆಯಲ್ಲಿ ಟ್ರಾನ್ಸ್ ಫಾರ್ಮರ್ ಇನ್ ಪುಟ್ ನಿಂದ ವಿಂಗಡಿಸಲಾಗಿದೆ ಕಬ್ಬಿಣದ ನಷ್ಟವು ಸ್ಥಿರವಾಗಿದೆ ಮತ್ತು ಎಲ್ಲಾ 24 ಗಂಟೆಗಳ ಕಾಲ ಇರುತ್ತದೆ ಆದ್ದರಿಂದ ಕಬ್ಬಿಣದ ನಷ್ಟವು ಏನೇ ಇರಲಿ ಅದು 24 ಗಂಟೆಗಳ ಕಾಲ ಸ್ಥಿರವಾಗಿರುತ್ತದೆ ಕಿಲೋವ್ಯಾಟ್ ಗಂಟೆಯ ಕಬ್ಬಿಣದ ನಷ್ಟವನ್ನು ಪಡೆಯಲು ಕಬ್ಬಿಣದ ನಷ್ಟವನ್ನು ದಿನವಿಡೀ 24 ಗಂಟೆಗಳಿಂದ ಗುಣಿಸಲಾಗುತ್ತದೆ ಮತ್ತು core loss ತಾಮ್ರದ ನಷ್ಟವು ಲೋಡ್ ಪ್ರವಾಹದ ಚೌಕದಂತೆ ಬದಲಾಗುತ್ತದೆ ಗಂಟೆಯಿಂದ ಗಂಟೆಗೆ ಬದಲಾಗುತ್ತದೆ copper loss ತಾಮ್ರದ ನಷ್ಟವು ಬದಲಾಗುತ್ತದೆ ಆದರೆ iron loss ಕಬ್ಬಿಣದ ನಷ್ಟವು ಸ್ಥಿರವಾಗಿರುತ್ತದೆ ನಾವು ಇದನ್ನು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಮೂಲಕ ನೋಡುತ್ತೇವೆ ಈಗ ಮತ್ತೊಂದು ಪ್ರಮುಖ ಪರಿಕಲ್ಪನೆಯೆಂದರೆ voltage regulation ವೋಲ್ಟೇಜ್ ನಿಯಂತ್ರಣ ಇದು ತುಂಬಾ ಸರಳವಾಗಿದೆ ವೈಂಡಿಂಗ್ resistance ಪ್ರತಿರೋಧ ಮತ್ತು leakage reactance ಸೋರಿಕೆ ಯ ಪ್ರತಿಕ್ರಿಯೆಯಾದ್ಯಂತ ವೋಲ್ಟೇಜ್ ಡ್ರಾಪ್ ನ ಬದಲಾವಣೆ ಸಂಭವಿಸುತ್ತದೆ ಮತ್ತು ಲೋಡ್ ನಲ್ಲಿ ಬದಲಾವಣೆಯೊಂದಿಗೆ secondary ದ್ವಿತೀಯ ಟರ್ಮಿನಲ್ ವೋಲ್ಟೇಜ್ ಬದಲಾಗುತ್ತದೆ ಆಗ ಸ್ವಾಭಾವಿಕವಾಗಿ secondary ದ್ವಿತೀಯ ಬದಿಯಲ್ಲಿ ವೋಲ್ಟೇಜ್ ಡ್ರಾಪ್ ಬದಲಾಗುತ್ತದೆ ನಂತರ ಆದ್ದರಿಂದ ಟ್ರಾನ್ಸ್ ಫಾರ್ಮರ್ ನ ವೋಲ್ಟೇಜ್ regulation ನಿಯಂತ್ರಣವನ್ನು ಯಾವುದೇ ಲೋಡ್ ನಿಂದ ಪೂರ್ಣ ಲೋಡ್ ಗೆ secondary ದ್ವಿತೀಯ ಟರ್ಮಿನಲ್ ವೋಲ್ಟೇಜ್ ನಲ್ಲಿ ನಿವ್ವಳ ಬದಲಾವಣೆ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಯಾವುದೇ ಲೋಡ್ ನಿಂದ ಪೂರ್ಣ ಲೋಡ್ ಗೆ ಅದರ ಶೇಕಡಾವಾರು ರೇಟ್ ಮಾಡಿದ ವೋಲ್ಟೇಜ್ ಎಂದು ವ್ಯಕ್ತಪಡಿಸಲಾಗಿದೆ ಅಂದರೆ V20 - V2fl V2fl ನಲ್ಲಿ ಕಡಿಮೆ ಲೋಡ್ ವೋಲ್ಟೇಜ್ V20 ಪೂರ್ಣ ಲೋಡ್ ವೋಲ್ಟೇಜ್ V2fl ನಿಂದ ಭಾಗಿಸಲ್ಪಟ್ಟ ಪೂರ್ಣ ಲೋಡ್ ವೋಲ್ಟೇಜ್ ಅನ್ನು 100 ರಿಂದ ಗುಣಿಸಲಾಗುತ್ತದೆ ಇದು ವೋಲ್ಟೇಜ್ regulation ನಿಯಂತ್ರಣವಾಗಿದೆ ಆದ್ದರಿಂದ ಇದು ಸೆಕೆಂಡರಿ ಟರ್ಮಿನಲ್ ವೋಲ್ಟೇಜ್ ನಲ್ಲಿ ನಿವ್ವಳ ಬದಲಾವಣೆಯಾಗಿದ್ದು ಅದರ ಶೇಕಡಾವಾರು ರೇಟ್ ವೋಲ್ಟೇಜ್ ನಂತೆ ವ್ಯಕ್ತಪಡಿಸಲಾದ ಯಾವುದೇ ಲೋಡ್ ನಿಂದ ಪೂರ್ಣ ಲೋಡ್ ಗೆ ಇದು ವೋಲ್ಟೇಜ್ regulation ನಿಯಂತ್ರಣವಾಗಿದೆ ಈಗ V20 ಎಂದರೇನು V2fl ವಿ20 ಅಂದರೆ V20 E2 ಎಂದು ಲೋಡ್ ಅನ್ನು ಹಾಕಿದಾಗ ಅದು ದ್ವಿತೀಯ ವೋಲ್ಟೇಜ್ ಆಗಿದೆ ಅಂದರೆ ಲೋಡ್ ಇಲ್ಲದಿದ್ದಾಗ ಲೋಡ್ ಕಂಡೀಷನ್ ಇಲ್ಲ ಎಂದು ಹೇಳಿ ಮತ್ತು V2fl ಪೂರ್ಣ ಲೋಡ್ ಸೆಕೆಂಡರಿ ವೋಲ್ಟೇಜ್ ಆಗಿದೆ ಇದನ್ನು ರೇಟೆಡ್ ಸೆಕೆಂಡರಿ ವೋಲ್ಟೇಜ್ ಗೆ ಸರಿಹೊಂದಿಸಲಾಗಿದೆ ಎಂದು ಊಹಿಸಲಾಗಿದೆ ಆದ್ದರಿಂದ ವೋಲ್ಟೇಜ್ ನಿಯಂತ್ರಣವು ಟ್ರಾನ್ಸ್ ಫಾರ್ಮರ್ ಗೆ ಅರ್ಹತೆಯ ಅಂಕಿಅಂಶವಾಗಿದೆ ಆದರ್ಶ ಟ್ರಾನ್ಸ್ ಫಾರ್ಮರ್ ವೋಲ್ಟೇಜ್ ನಿಯಂತ್ರಣವು 0 ಆಗಿದೆ ಏಕೆಂದರೆ ಅಂತಹ ಸಂದರ್ಭದಲ್ಲಿ ಆದರ್ಶ ಟ್ರಾನ್ಸ್ ಫಾರ್ಮರ್ ಗಾಗಿ V20 V2fl ಆದ್ದರಿಂದ ಅಂತಹ ಸಂದರ್ಭದಲ್ಲಿ ನಿಯಂತ್ರಣವು ಆದರ್ಶ ಟ್ರಾನ್ಸ್ ಫಾರ್ಮರ್ ಗೆ 0 ಆಗಿದೆ ವೋಲ್ಟೇಜ್ ನಿಯಂತ್ರಣದ ಮೌಲ್ಯ ಕಡಿಮೆ ಇದ್ದರೆ ಟ್ರಾನ್ಸ್ ಫಾರ್ಮರ್ ನ ಕಾರ್ಯಾಚರಣೆ ಉತ್ತಮವಾಗಿದೆ ಅಂದರೆ ಲೋಡ್ ನ ಟರ್ಮಿನಲ್ ನಾದ್ಯಂತ ವೋಲ್ಟೇಜ್ ಉತ್ತಮವಾಗಿರುತ್ತದೆ ಈಗ ಸರ್ಕ್ಯೂಟ್ ಅನ್ನು ನೋಡಿ ಆದರ್ಶ ಟ್ರಾನ್ಸ್ ಫಾರ್ಮರ್ ಗಾಗಿ ವೈಂಡಿಂಗ್ ಹೊರತುಪಡಿಸಿ ಇಲ್ಲಿ ಏನೂ ಇಲ್ಲ ಎಂದು ನಾವು ನೋಡಬಹುದು ಆದ್ದರಿಂದ ಇದು E2 V20ಮತ್ತು ಇದು Re2 Xe2 secondary ದ್ವಿತೀಯ resistance ಪ್ರತಿರೋಧ ಮತ್ತು reactance ಪ್ರತಿಕ್ರಿಯಾ I2 ಅವುಗಳ ಮೂಲಕ ಹರಿಯುವ current ಪ್ರವಾಹವಾಗಿದೆ ಮತ್ತು V2 ಲೋಡ್ ನಾದ್ಯಂತ ವೋಲ್ಟೇಜ್ ಆಗಿದೆ ಸಮಾನ ಸರ್ಕ್ಯೂಟ್ ಗೆ ರೆಫರ್ ಮಾಡಿ Re2R2 R1K 2 ಆಗಿರುತ್ತದೆ ಆದ್ದರಿಂದ R2 R1k ಮತ್ತು Xe2 X2 X 1K 2 ಆದ್ದರಿಂದ ಇದನ್ನು ಸೆಕೆಂಡರಿ ಬದಿ ಉಲ್ಲೇಖಿಸಲಾದ ಅಂದಾಜು ಸಮಾನ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಷಂಟ್ ಶಾಖೆಗಳು ನಗಣ್ಯ ನನ್ನ ಪ್ರಕಾರ ನಾವು ಈ ಷಂಟ್ ಶಾಖೆಯನ್ನು ಅಂದಾಜು ಮಾಡಿದ್ದೇವೆ ಮತ್ತು ಅದನ್ನು ನಿರ್ಲಕ್ಷಿಸಲಾಗಿದೆ ಆದ್ದರಿಂದ Re2ಮತ್ತು Xe2 ಅಭಿವ್ಯಕ್ತಿತಿಳಿದಿದೆ ಇದು ವೋಲ್ಟೇಜ್ regulation ನಿಯಂತ್ರಣವಾಗಿದೆ ಈಗ ವಿಭಿನ್ನ ಪವರ್ ಫ್ಯಾಕ್ಟರ್ ಗಾಗಿ ವೋಲ್ಟೇಜ್ regulation ನಿಯಂತ್ರಣ ಅಭಿವ್ಯಕ್ತಿಯನ್ನು ಪರಿಗಣಿಸಿ ಕೇಸ್ 1 ಅನ್ನು ನಾವು ಏಕತೆಯ ಪವರ್ ಫ್ಯಾಕ್ಟರ್ ಲೋಡ್ ಎಂದು ಪರಿಗಣಿಸುತ್ತೇವೆ ಐಕ್ಯತೆಯ ಶಕ್ತಿಯ ಅಂಶವನ್ನು ಲೋಡ್ ಮಾಡಿದಾಗ ಅದು ಸಂಪೂರ್ಣವಾಗಿ resistiveಪ್ರತಿರೋಧಕವಾಗಿದೆ ಇದು ಸಂಪೂರ್ಣವಾಗಿ ಪ್ರತಿರೋಧಕವಾಗಿದ್ದರೆ ಪ್ರಸ್ತುತ I2 ಮತ್ತು V2 ಎರಡೂ ಒಂದೇ phase ಲ್ಲಿವೆ ಎರಡೂ phase ಲ್ಲಿದ್ದರೆ ಇದು ವೋಲ್ಟೇಜ್ V2 ಮತ್ತು ಇದು ಪ್ರತಿರೋಧ Re2 ರಾದ್ಯಂತ ವೋಲ್ಟೇಜ್ drop ಕುಸಿತ ಇದು ಏಕತಾ ಪವರ್ ಫ್ಯಾಕ್ಟರ್ ಲೋಡ್ ಆಗಿರುವ ಕಾರಣ I2 ಮತ್ತು V2 ಹಂತದಲ್ಲಿರುತ್ತವೆ ಮತ್ತು ಈ I2 Re2 ಡ್ರಾಪ್ ಆಗಿದ್ದು ಇದನ್ನು V2 ಮತ್ತು I2 Xe2 ನೊಂದಿಗೆ ಸೇರಿಸಿ E2 V2 I2 Re2 j I2 Xe2 ಇಲ್ಲಿ j I2 Xe2 ಎಂದರೆ ಇದು E2 ನಿಂದ 90 o phase ದಿಂದ ಹೊರಗಿರುತ್ತದೆ ಮತ್ತು ಇದು ∂ ಆದ್ದರಿಂದ ಇದರರ್ಥ E2 V2 I2 Re2 2 j I2 Xe2 E2 √ ಅಡಿಯಲ್ಲಿ V2 I2 Re2 2 j I2 Xe2 ಅದಕ್ಕಾಗಿಯೇ E 2 V2 I2 Re2 2 I2 Xe2 2 ಅಂದರೆ E2 2 √ V2 I2 Re2 2 I2 Xe2 2 ಈಗ ಅಂದಾಜು E2 cos V2 I2 Re2 ಗಾಗಿ ಬರೆಯಬಹುದು ಆದ್ದರಿಂದ ಅದಕ್ಕಾಗಿಯೇ ನಾವು E2 cos ∂ V2 I2 Re2 ಬರೆದಿದ್ದೇವೆ ಈಗ ∂ ಅನ್ನು 0 ಮೌಲ್ಯಕ್ಕೆ ಅಂದಾಜು ಮಾಡಿದರೆ ಇದರಿಂದ cos ∂ 1 ಆದ್ದರಿಂದ E2 ಅನ್ನು V2 I2 Re2 ಎಂದು ಅಂದಾಜು ಮಾಡಬಹುದು ಅಥವಾ ನಾವು ಬರೆಯಬಹುದು V2 I2 Re2V2 ಅಥವಾ V2 v2 ಆದ್ದರಿಂದ ಇದು regulation ನಿಯಂತ್ರಣದ ಅಭಿವ್ಯಕ್ತಿಯಾಗಿದೆ ಅದೇ ರೀತಿ ಹಿಂದುಳಿದ ಪವರ್ ಫ್ಯಾಕ್ಟರ್ ಲೋಡ್ ಗಾಗಿ ಅಂದರೆ ಏಕತೆಗಾಗಿ ಪವರ್ ಫ್ಯಾಕ್ಟರ್ lagging load ಹಿಂದುಳಿದ ಹೊರೆ ಅಂದರೆ current ಪ್ರವಾಹವು lagging ಹಿಂದುಳಿದಿದೆ ಇದು secondary current ದ್ವಿತೀಯ ಪ್ರಸ್ತುತ I2 ಇದು V2 ನಿಂದ ∅2 ಕೋನದಿಂದ ರಿಂದ lagging ಹಿಂದುಳಿದಿದೆ ಆದ್ದರಿಂದ ಇದರ ಜೊತೆಗೆ I2 Re2 ಮತ್ತು I2 Xe2 ಡ್ರಾಪ್ ಇರುತ್ತದೆ ಮತ್ತು I2 Xe2 I2Re2 ಅನ್ನು 90 o phase ಹೊರತುಪಡಿಸಿರುತ್ತದೆ ಮತ್ತು V2 ಮತ್ತು E2 ನಡುವಿನ ಕೋನವು ∂ ಈಗ ಎಲ್ಲಾ ಅಡ್ಡವಾದ ಮತ್ತು ಲಂಬವಾದ ಪ್ರೊಜೆಕ್ಷನ್ ಮಾಡಿ ಆದ್ದರಿಂದ ಈ ಭಾಗವನ್ನು ನೋಡಿ ನಾನು ಗುರುತಿಸದ ಕರ್ಸರ್ ಅನ್ನು ನೋಡಿ ಅದು I2 Re2 cos ∅2 ಆಗಿರುತ್ತದೆ ಏಕೆಂದರೆ ಈ ಕೋನವು ಸರಳ ರೇಖ ಗಣಿತದಿಂದ ∅2 ಆಗಿದೆ ಈ ಕೋನವೂ ∅2 ಆಗಿರುತ್ತದೆ ಕರ್ಸರ್ ಅನ್ನು ನೋಡಿ ಇದನ್ನು ನಾವು ಸರಳ ರೇಖ ಗಣಿತದ ಮೂಲಕ ಮಾಡಬಹುದು ಆದ್ದರಿಂದ ಈ ಭಾಗವು I2 Re2 cos ∅2 ಆಗಿದೆ ಮತ್ತು ಇಲ್ಲಿಂದ ಈ ಹಂತದವರೆಗೆ ಇದು I2 Re2 cos ∅2 ನಾನು ಗುರುತಿಸಿರುವ ಎಲ್ಲವನ್ನೂ ನೋಡಿ ಮತ್ತು ಈ ಸಂಪೂರ್ಣ ಲಂಬರೇಖೆ ಕೋನವು ∅2 ಆಗಿದೆ ಆದ್ದರಿಂದ ಇದು I2 Re2 cos ∅2 ಆಗಿರುತ್ತದೆ ಮತ್ತು ಈ ಲಂಬವಾದ ಭಾಗವು I2 Re2 sin ∅2 ಆಗಿದೆ ಸರಳ ರೇಖ ಗಣಿತದ ಮೂಲಕ ನಾವು ಈ ಎಲ್ಲಾ ವಿಷಯಗಳನ್ನು ತಲುಪಬಹುದು ನೀವು ಸಿಂಗಲ್ ಫೇಸ್ ಎಸಿ ಸರ್ಕ್ಯೂಟ್ ಪ್ಯಾಸರ್ ರೇಖಾಚಿತ್ರದ ಚರ್ಚೆಯನ್ನು ಅಧ್ಯಯನ ಮಾಡಿರುವುದರಿಂದ ವಿವರಿಸಲು ಹೆಚ್ಚು ಇಲ್ಲ ಆದ್ದರಿಂದ ಈ ತ್ರಿಕೋನವನ್ನು ಎತ್ತಿ ತೋರಿಸಲು ಮತ್ತು ಪರಿಗಣಿಸಲು ನಾನು ಈ ಭಾಗವನ್ನು ಅರ್ಥೈಸುತ್ತೇನೆ E2 2 V2 I2 Re2 cos ∅2 I2 Xe2 sin ∅2 2 I2 Xe2 cos ∅2 I2 Re2 sin ∅2 2 ಆದ್ದರಿಂದ ಇದನ್ನು ನೋಡಿದರೆ ಅದನ್ನು ಹೀಗೆ ಬರೆಯಬಹುದು E22 ರಿಂದ ನಾವು E2 cos ∂ E22 ಮೌಲ್ಯದ ಭಾಗಕ್ಕೆ ಅಂದಾಜು ಮಾಡಬಹುದು ನಾನು ಈ ಭಾಗ E2 cos ∂ V2 I2 Re2 cos ∅2 I2 Xe2 sin ∅2 ಆದ್ದರಿಂದ ಅದನ್ನು ಈ ಸಮೀಕರಣದಲ್ಲಿ ಬದಲಾಯಿಸಲಾಗುತ್ತದೆ ಈಗ ∂ 0 ಗೆ ಸಮಾನವಾಗಿದೆ ಎಂದು ಭಾವಿಸಿ ಆದ್ದರಿಂದ cos ∂1 ಆದ್ದರಿಂದ E2 V2 ಈ ಪದ I2 Re2 cos ∅2 I2 Xe2 sin ∅2 ಅಥವಾ ನಾವು ಬರೆಯಬಹುದು V2 I2 Re2 cos ∅2 I2 Xe2 sin ∅2 ಇದರಿಂದ I2 common ಸಾಮಾನ್ಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು V2 I2 Re2 cos ∅2 Xe2 sin ∅2V2 ಆದ್ದರಿಂದ ಬೇಸ್ ಇಂಪೆಡಾನ್ಸ್ ನಾವು ಈಗಷ್ಟೇ ದ್ವಿತೀಯ ಭಾಗದಲ್ಲಿ ಬೇಸ್ ಇಂಪೆಡಾನ್ಸ್ ಅನ್ನು ನೋಡಿದ್ದೇವೆ ಇದು V2I2 ಆಗಿದೆ ಆದ್ದರಿಂದ ZB ಬೇಸ್ ಇಂಪೆಡಾನ್ಸ್ ಅನ್ನು ಸೂಚಿಸುತ್ತದೆ ಮತ್ತು 2 ದ್ವಿತೀಯ ಭಾಗವನ್ನು ಸೂಚಿಸುತ್ತದೆ ಆದ್ದರಿಂದ ZB2 V2I2 ಆದ್ದರಿಂದ ಈ ಸಮೀಕರಣ Re2 cos ∅2 Xe2 sin ∅2 ಅನ್ನು ZB ನಿಂದ ವಿಂಗಡಿಸಲಾಗಿದೆ ನಾವು V2I2 ZB ಬರೆಯಬಹುದು ಆದ್ದರಿಂದ ನಾವು ಬರೆಯಬಹುದು V2 Re2ZB2 cos ∅2 Xe2ZB2 sin ∅2 ಇದನ್ನು per unit ಗೆ Re2 ಎಂದು ವ್ಯಾಖ್ಯಾನಿಸೋಣ ಅಂದರೆ ಆಯಾಮರಹಿತ ಪ್ರಮಾಣ ಇಲ್ಲಿ p u ಎಂದರೆ per unit ಅದು Re2ZB2 Xe2 ಮತ್ತು per unit ಗೆ Xe2ZB2 ಮತ್ತು ನಾನು ಅದನ್ನು per unit ಪ್ರಕಾರ ಇಲ್ಲಿ ಬರೆದಿದ್ದೇನೆ ಆದ್ದರಿಂದ V2 ಶೇಕಡಾವಾರು ಲೆಕ್ಕದಲ್ಲಿ ವೋಲ್ಟೇಜ್ regulation Re2 per unit cos ∅2 XE2 per unit sin ∅2 ಈ ವ್ಯುತ್ಪತ್ತಿ ಯು ತುಂಬಾ ಸರಳವಾಗಿದೆ ಸ್ವಲ್ಪ ಅಭ್ಯಾಸದ ಅಗತ್ಯವಿದೆ